ಸಂಶೋಧನೆ ಬಗ್ಗೆ ಸಮೂಹ ಚರ್ಚೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಲೋ ಸಂಶೋಧನೆಯ ಗ್ರೂಪ್ ಚರ್ಚೆಗೆ ಸ್ವಾಗತ ಇದು ಮೊದಲ ವರ್ಗವಾಗಿದ್ದು ಈ ಕೋರ್ಸ್ನಲ್ಲಿ ಪರಿಚಯಾತ್ಮಕ ವರ್ಗವನ್ನು ನಾವು ಸಂಶೋಧನೆಗಾಗಿ ಪರಿಚಯಿಸುತ್ತೇವೆ ನಾನು ಪ್ರತಾಪ್ ನಾನು ಐಐಟಿ ಮದ್ರಾಸ್ನಲ್ಲಿ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಎಂಜಿನಿಯರಿಂಗ್ ಇಲಾಖೆಯಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ ಮತ್ತು ಇವರು ನಮ್ಮ ಪ್ಯಾನಲಿಸ್ಟ್ ಪ್ರೊಫೆಸರ್ ಅರುಣ್ ಕೆ ತಂಗಿರಾಲಾ ಹಾಯ್ ನಾನು ಅರುಣ್ ತಂಗಿರಾಲಾ ನಾನು ಐಐಟಿ ಮದ್ರಾಸ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ ಫಣಿಕುಮಾರ್ ಹಾಯ್ ನಾನು ಫಣಿಕುಮಾರ್ ಗಂಧಮ್ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಪ್ರೊಫೆಸರ್ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹಾಯ್ ನಾನು ಅಭಿಜಿತ್ ದೇಶಪಾಂಡೆ ನಾನು ಕೆಮಿಕಲ್ ಎಂಜಿನಿಯರಿಂಗ್ ಇಲಾಖೆಯಲ್ಲಿ ಬೋಧನಾ ವಿಭಾಗದ ಸದಸ್ಯನಾಗಿದ್ದೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹಲೋ ನಾನು ಆಂಡ್ರ್ಯೂ ತಂಗರಾಜ್ ನಾನು ಐಐಟಿ ಮದ್ರಾಸ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಇಲಾಖೆಯಲ್ಲಿ ಬೋಧಕನಾಗಿದ್ದೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ನಾವು ಸಂಶೋಧನೆಯ ಬಗ್ಗೆ ಚರ್ಚಿಸಿದಾಗ ನಾವು ನೋಡಬೇಕಾದ ಅಂಶಗಳು ಅನೇಕ ವಿದ್ಯಾರ್ಥಿಗಳು ಮೂಲತಃ ಸಂಶೋಧನಾ ಆಧಾರಿತ ಪದವಿಗಳನ್ನು ಹೊಂದಿರುವ ಪದವಿಗಳನ್ನು ಪಡೆಯಲು ಬಯಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಆಗಾಗ್ಗೆ ನಮ್ಮ ಹಿನ್ನಲೆಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಅಂತಹ ಪದವಿ ಪಡೆಯುವಲ್ಲಿ ಏನು ತೊಡಕಿದೆ ಮತ್ತು ಇತರ ಡಿಗ್ರಿಗಳಿಂದ ಹೇಗೆ ವಿಭಿನ್ನವಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಆದ್ದರಿಂದ ಮೊದಲನೆಯದಾಗಿ ನಾವು ಇಂದು ಚರ್ಚಿಸುವ ಮೊದಲ ವಿಷಯವೆಂದರೆ MPhil MS ಅಥವಾ PhD ನಂತಹ ಸಂಶೋಧನಾ ಪದವಿ ಏನು ಸೂಚಿಸುತ್ತದೆ ಅಥವಾ ಪ್ರತಿನಿಧಿಸುತ್ತದೆ ಸ್ಲೈಡ್ ಟೈಮ್ ಅನ್ನು ನೋಡಿ 0140ಪ್ರೊಫೆಸರ್ ಅರುಣ್ ಕೆ ತಂಗಿರಾಲಾ ನಾನು ಹೇಳುವ ಪ್ರಕಾರ ಇದು ಸಾಮಾನ್ಯವಾಗಿ ಇತರ ಪದವಿಗಿಂತ ಭಿನ್ನವಾಗಿದೆ ಅದು ಬಿ ಟೆಕ್ ಬಿಎಸ್ಸಿ ಇತ್ಯಾದಿ ಏಕೆಂದರೆ ಸಾಮಾನ್ಯವಾಗಿ ಪದವೀಧರ ಪದವಿಗಳಲ್ಲಿ ನೀವು ಸಾಕಷ್ಟು ಕೋರ್ಸುಗಳನ್ನು ಮಾಡುತ್ತಿದ್ದೀರಿ ಆದರೆ ಸಂಶೋಧನೆಯ ಪದವಿಗಳಲ್ಲಿ ನಾವು ಸಾಮಾನ್ಯವಾಗಿ ಏನನ್ನು ಯೋಚಿಸುತ್ತೇವೆ ಎಂದರೆ ಹೊಸದನ್ನು ಮಾಡುತ್ತಿದ್ದೇನೆ ಕೊಡುಗೆ ನೀಡುತ್ತೇವೆ ಮೊದಲನೆಯದಾಗಿ ಆ ಕ್ಷೇತ್ರದಲ್ಲಿ ಏನು ಇದೆ ಎಂಬುದನ್ನು ತಿಳಿದುಕೊಳ್ಳುವುದು ನೆಚ್ಚಿನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಮುಖ್ಯವಾಗಿ ಏನೋ ಕೊಡುಗೆ ಇದು ಒಂದು ಸಣ್ಣ ಕೊಡುಗೆಯಾಗಿರಬಹುದು ಆದರೆ ಪ್ರತೀ ಹನಿಗಳು ಸಾಗರವನ್ನು ಸ್ರಶ್ಟಿಸುತ್ತದೆ ಆದ್ದರಿಂದ ಅದು ನಿಜವಾಗಿಯೂ ನಮ್ಮ ಕಡೆಯಿಂದ ಸಾಕಷ್ಟು ಪ್ರಯತ್ನವನ್ನು ಒಳಗೊಂಡಿರುತ್ತದೆ ಟೆಕ್ ನಂತಹ ಕೋರ್ಸ್ ಆಧಾರಿತ ಕಾರ್ಯಕ್ರಮದಲ್ಲಿದ್ದರೆ ನಾವು ಕೋರ್ಸ್ಗಳನ್ನು ಕಲಿಯುತ್ತೇವೆ ಏನನ್ನಾದರೂ ಕಂಡುಹಿಡಿಯುವಲ್ಲಿ ಕೇವಲ ಒಂದು ಸಣ್ಣ ಭಾಗವಿದೆ ಇಲ್ಲಿ ಕಲಿಕೆಯೇ ಹೆಚ್ಚು ಆದರೆ ಸಂಶೋಧನೆ ಆಧಾರಿತ ಡಿಗ್ರಿಗಳಲ್ಲಿ ನೀವು ಏನನ್ನಾದರೂ ಅನ್ವೇಷಿಸಲು ಪ್ರಯತ್ನಿಸುತ್ತಿದ್ದೀರಿ ಆಲೋಚಿಸುತ್ತೀರಿ ಮತ್ತು ನಂತರ ಪ್ರಕಟಿಸಿ ಮೌಲ್ಯೀಕರಿಸಿ ಕೆಲವು ಪ್ರಯೋಗಗಳನ್ನು ನಿರ್ವಹಿಸಿ ಆದ್ದರಿಂದ ಈ ಸಂಶೋಧನಾ ಆಧಾರಿತ ಪದವಿಗಳಲ್ಲಿ ಸಾಕಷ್ಟು ಸ್ವಯಂ ಕೊಡುಗೆ ಇದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೌದು ನೀವು ಹೇಳಿದ್ದಕ್ಕೆ ಸೇರಿಸುವುದು ಅರುಣ್ ಗಮನಿಸಿದ ವ್ಯತ್ಯಾಸ ಸಂಶೋಧನಾ ಪದವಿ ಸಮಯದಲ್ಲಿ ಸ್ವತಃ ಅವಲಂಬಿತವಾಗಿರುವ ಹಲವಾರು ವಿಷಯಗಳಿವೆ ಆದ್ದರಿಂದ ಕೋರ್ಸ್ ಆಧಾರಿತ ಡಿಗ್ರಿ ಪರೀಕ್ಷೆಗಳ ಮತ್ತು ಕಾರ್ಯಯೋಜನೆ ರೀತಿಯ ಬಗ್ಗೆ ನಿಮಗೆ ತಿಳಿದಿದೆ ಎಲ್ಲವನ್ನೂ ಚೆನ್ನಾಗಿ ವಿನ್ಯಾಸಗೊಳಿಸಲಾಗಿದೆ ಆದರೆ ಸಂಶೋಧನಾ ಪದವಿಯಲ್ಲಿ ಬಹಳಷ್ಟು ವಿಚಾರ ಸ್ವತಃ ಸಂಶೋಧಕರ ಮೇಲೆ ಅವಲಂಬಿಸಿರುತ್ತದೆ ಮತ್ತು ಸಂಶೋಧನೆಯ ಈ ಅಂಶಗಳ ಅರ್ಥವೇನು ಎಂಬುದರ ಕುರಿತು ನಾವು ಮತ್ತಷ್ಟು ಚರ್ಚಿಸುತ್ತಿದ್ದೇವೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ ಆದ್ದರಿಂದ ಈ ಎರಡು ವಿಷಯಗಳನ್ನು ಹೋಲಿಸುವ ಒಂದು ಕಚ್ಚಾ ಮಾರ್ಗವೆಂದರೆ ನೀವು ಅಂತಿಮ ಪರೀಕ್ಷೆಯನ್ನು ಬರೆಯುವ ವರ್ಗವೊಂದರ ವಿಷಯದ ಕೊನೆಯಲ್ಲಿ ಒಂದು ಕೋರ್ಸ್ಗೆ ಅಂತಿಮ ಪರೀಕ್ಷೆಯನ್ನು ನಡೆಸಿದರೆ ಎಲ್ಲರೂ ತುಂಬಾ ಸಮಾನವಾಗಿ ಉತ್ತರ ಬರೆಯುವ ರೀತಿ ಸರಿ ಆದ್ದರಿಂದ ಅದು ಮುಖ್ಯವಾಗಿದೆ ಮತ್ತು ನೀವು ಒಂದೇ ರೀತಿಯ ಉತ್ತರಗಳನ್ನು ಬರೆಯುತ್ತೀರಿ ಮತ್ತು ನೀವು ಎಲ್ಲರೂ ಉತ್ತಮ ಅಂಕಗಳನ್ನು ಪಡೆಯುತ್ತೀರಿ ವಾಸ್ತವವಾಗಿ MS ಅಥವಾ PhD ಯ ಕೊನೆಯಲ್ಲಿ ನೀವು ಬೇರೆ ಯಾರ ಪ್ರಮೇಯವನ್ನು ಹೋಲುವ ಒಂದು ಪ್ರಬಂಧವನ್ನು ಸಲ್ಲಿಸಲು ಸಾಧ್ಯವಿಲ್ಲ ಅನನ್ಯ ಮತ್ತು ವಿಭಿನ್ನವಾಗಿರುವದನ್ನು ಉತ್ಪಾದಿಸಲು ಮತ್ತು ನೀವು ಮಾತ್ರ ಕೆಲಸ ಮಾಡಿದ್ದೀರಿ ಎಂದು ಸಾಧಿಸಬೇಕು ಆದ್ದರಿಂದ ಆ ರೀತಿಯು ಸಾಮಾನ್ಯ ಪದವಿ ಮತ್ತು PhD ನಡುವಿನ ದೊಡ್ಡ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ ಫಣಿಕುಮಾರ್ ಹೌದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ ಆದ್ದರಿಂದ ಮನಸ್ಸಿನಲ್ಲಿಡಿ PhD ನಿಮ್ಮ ಎಂಪಿಹಿಲ್ ಅಥವಾ ಮಾಸ್ಟರ್ಸ್ ನಂತರ ಕೇವಲ ಒಂದು ಡಿಗ್ರಿ ಅಲ್ಲ ನೀವು PhD ಅನ್ನು ಪಡೆದಾಗ ನಿಜವಾಗಿಯೂ ವಿಭಿನ್ನ ರೀತಿಯ ಪದವಿಯಾಗಿದೆ ಫಣಿಕುಮಾರ್ ಹೌದು ಆದ್ದರಿಂದ ಅದು ಇತರ ಡಿಗ್ರಿಗಳೊಂದಿಗೆ ಪಿಎಚ್ಡಿನಲ್ಲಿ ಗುಣಾತ್ಮಕ ವ್ಯತ್ಯಾಸವನ್ನು ಬಿಂಬಿಸುತ್ತದೆ ಪದವಿ ಪರೀಕ್ಶೆ ಕೆಲಸದ ಪ್ರಮಾಣವು ಕಡಿಮನಂತರ ಸ್ನಾತಕೋತ್ತರ ಪದವಿಯ ಕೆಲಸ ಸ್ವಲ್ಪಮಟ್ಟಿಗೆ ಹೆಚ್ಚಿನದಾಗಿರಬಹುದು ನೀವು ಸ್ನಾತಕೋತ್ತರ ಪದವಿ ಪಡೆದುಕೊಳ್ಳಬಹುದು ಆದರೆ ನಂತರ ನೀವು ಅದರಲ್ಲಿ ಎರಡು ಪಟ್ಟು ಕೆಲಸ ಮಾಡಿ ಪಿಎಚ್ಡಿ ಪದವಿ ಪಡೆಯಬಹುದು ಎಂದು ಅರ್ಥವಲ್ಲ ಅದು ತಪ್ಪು ಅಭಿಪ್ರಾಯ ಪಿಎಚ್ಡಿ ಒಂದು ಗುಣಾತ್ಮಕವಾಗಿ ವಿಭಿನ್ನ ಪದವಿಯಾಗಿದ್ದು ಅಲ್ಲಿ ನೀವು ಸಂಶೋಧಕರಾಗಲು ನಿಮ್ಮನ್ನು ತರಬೇತಿ ನೀಡುತ್ತಿರುವಿರಿ ಮತ್ತು ಇದು ಪಿಎಚ್ಡಿ ಸಾಮರ್ಥ್ಯದ ಒಂದು ಅರ್ಥದಲ್ಲಿ ವಿಭಿನ್ನವಾಗಿದೆ ನೀವು ಪದವಿ ಮುಗಿಸಿದ ನಂತರ ನೀವು ಒಂದು ಪಿಎಚ್ಡಿ ಮಾಡಲು ಇನ್ನೊಬ್ಬ ವ್ಯಕ್ತಿಗೆ ಮಾರ್ಗದರ್ಶನ ನೀಡುವ ಮಟ್ಟದಲ್ಲಿರಬೇಕು ಎಂದು ನಿರೀಕ್ಷಿಸಲಾಗಿದೆ ಇತರ ವಿಭಾಗಗಳಿಂದ ಅದು ವಿಭಿನ್ನವಾಗಿದೆ ಆದ್ದರಿಂದ ಗುಣಾತ್ಮಕವಾಗಿ ದೊಡ್ಡ ವ್ಯತ್ಯಾಸವಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹೌದು ಮತ್ತು ಹಾಗಿದ್ದರೂ ನೀವು ಪದವಿಪೂರ್ವ ಪದವಿ ಮಾಡಿದಾಗ ಗಡಿಗಳನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ನಿಮಗೆ ತಿಳಿಸಲು ನಾನು ಬಯಸುತ್ತೇನೆ ಪ್ರಾರಂಭದ ಹಂತವಿದೆ ಮತ್ತು ನೀವು ಪದವಿ ಮೂಲಕ ಅರ್ಧ ದಾರಿ ಮತ್ತು ನೀವು ಪದವಿಯನ್ನು ಪೂರ್ಣಗೊಳಿಸಿದಾಗ ನಿಖರವಾಗಿ ಹೇಳಬಹುದು ನಿಮ್ಮ ಪದವಿ ದಿನವನ್ನು ನೀವು ಸೇರಿಕೊಂಡ ದಿನದಲ್ಲಿ ನೀವು ಹೇಳಬಹುದು ಇಲ್ಲಿ ನಿಮ್ಮ ಪದವಿಗಳನ್ನು ತೆಗೆದುಕೊಳ್ಳುವ ದಿನವೆಲ್ಲವನ್ನೂ ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಸಂಶೋಧನಾ ಆಧಾರಿತ ಪದವಿಯಲ್ಲಿ ಇದು ತೆರೆದ ಮುಕ್ತಾಯವಾಗಿದೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಆವಿಷ್ಕಾರಗಳಿವೆ ನೀವು ಸಾಕಷ್ಟು ಕಲಿತರು ಮತ್ತು ನೀವು ಸಾಕಷ್ಟು ಕೊಡುಗೆ ನೀಡಿದಾಗ ನೀವು ಲೆಕ್ಕಾಚಾರ ಮಾಡಬೇಕು ಆ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದ ಓರ್ವ ಮಾಸ್ಟರ್ ಆಗಲಿ ಅಥವಾ ಯಾರನ್ನಾದರೂ ಚೆನ್ನಾಗಿ ತಿಳಿದಿರುತ್ತೀರಿ ಮತ್ತು ಆದ್ದರಿಂದ ನೀವು ಪಿಎಚ್ಡಿ ಪದವಿ ತೆಗೆದುಕೊಳ್ಳಲು ಒಂದು ಸ್ಥಾನದಲ್ಲಿ ಇರುತ್ತೀರಿ ಆದ್ದರಿಂದ ಇದು ಪದವಿಪೂರ್ವ ಪದವಿಗಿಂತ ವಿಶಿಷ್ಟವಾಗಿದೆ ಆದ್ದರಿಂದ ನಾವು ಈಗ ಈ ಪ್ರಶ್ನೆಯನ್ನು ನೋಡುತ್ತೇವೆ ಸಂಶೋಧನೆ ಎಂದರೇನು ಆದ್ದರಿಂದ ನಾನು ಆಂಡ್ರ್ಯೂನೊಂದಿಗೆ ಆರಂಭಿಸಬಹುದು ಮತ್ತು ಅವರು ನಿಮಗೆ ಏನನ್ನಾದರೂ ಹೇಳಬಹುದು ಆಂಡ್ರ್ಯೂ ಥಂಗರಾಜ ಸರಿ ಹಾಗಾಗಿ ಕೋರ್ಸ್ ಮತ್ತು ಸಂಶೋಧನೆಯ ನಡುವಿನ ಈ ವೈರುಧ್ಯಕ್ಕೆ ನಾನು ಬರುತ್ತೇನೆ ಈಗ ಮತ್ತೆ ನಾವು ಹೆಚ್ಚು ಗೋಚರ ವ್ಯತ್ಯಾಸಗಳನ್ನು ತೆಗೆದುಕೊಳ್ಳೋಣ ನಿಮ್ಮ ಬಳಿ ಪಠ್ಯ ಪುಸ್ತಕ ಮತ್ತು ಸಂಶೋಧನಾ ಪತ್ರಿಕೆಯಿದೆ ನೀವು ಹೋಲಿಸಬಹುದಾದ ಎರಡು ವಿಷಯಗಳು ಇವು ಎಂದು ನಾನು ಭಾವಿಸುತ್ತೇನೆ ಪಠ್ಯ ಪುಸ್ತಕ ಹಲವಾರು ವರ್ಷಗಳಿಂದ ಜ್ಞಾನವನ್ನು ಸಂಗ್ರಹಿಸಿದೆ ಯಾರೋ ಒಬ್ಬರು ತಮ್ಮ ತಲೆಗೆ ಜ್ಞಾನವನ್ನು ಅರ್ಥೈಸಿಕೊಂಡಿದ್ದಾರೆ ಮತ್ತು ಅವರು ವಿಷಯದ ಒಂದು ಅನುಕ್ರಮದಲ್ಲಿ ಅದನ್ನು ಹೊರಹಾಕುತ್ತಾರೆ ಇದರಿಂದ ಯಾರು ಬೇಕಾದರೂ ಕಲಿಯಬಹುದು ಇದು ಪಠ್ಯ ಪುಸ್ತಕ ಮತ್ತು ಅದಕ್ಕಾಗಿಯೇ ನೀವು ಕಲಿಯುವಿರಿ ಮತ್ತು ನೀವು ಅದನ್ನೇ ಮಾಡುತ್ತೀರಿ ನೀವು ಸಂಶೋಧನೆ ಮಾಡುವಾಗ ಆ ಕೆಲಸಕ್ಕೆ ಏನಾಗುತ್ತದೆ ಎಂದು ಸಂಪೂರ್ಣವಾಗಿ ಅಸ್ಪಷ್ಟವಾಗಿದೆ ವಿಷಯದ ಪ್ರಚಲಿತ ದಿನದ ಅಭಿವೃದ್ಧಿಯ ನಿಜವಾದ ತುದಿಯಲ್ಲಿ ನೀವು ಹೋಗುತ್ತಿರುವಿರಿ ಮತ್ತು ನೀವು ಯಾರೂ ಮೊದಲು ಯೋಚಿಸದ ದಿಕ್ಕಿನಲ್ಲಿ ಗಡಿಯನ್ನು ತಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಯಾರೂ ಆ ಕೆಲಸಕ್ಕೆ ಏನಾಗುವುದು ಅನ್ನುವುದನ್ನು ಖಚಿತವಾಗಿ ಹೇಳುವುದು ಅಸಾಧ್ಯ ಬಹುಶಃ ಇದು ಬಹಳ ಕುತೂಹಲಕಾರಿಯಾಗಿದೆ ಹಾಗೂ ಬಹಳ ಉತ್ತೇಜನಕಾರಿಯಾಗಿದೆ ನೀವು ಏನು ಊಹಿಸಲು ಸಾಧ್ಯವಿಲ್ಲ ಮತ್ತು ನೀವು ಅದನ್ನು ಮಾಡುವಾಗ ಪಠ್ಯ ಪುಸ್ತಕದಂತಹ ಅತ್ಯಂತ ಸ್ವಚ್ಛ ವ್ಯವಸ್ಥಿತ ರೀತಿಯಲ್ಲಿ ಸಂಘಟಿಸಲ್ಪಡುವುದಿಲ್ಲ ನಿಮ್ಮ ತಲೆಯಲ್ಲಿ ಮಾಹಿತಿ ಸಂಘಟಿಸಲು ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಸಂಶೋಧನೆ ಏನು ಎಂದು ಪ್ರಶ್ನೆ ಕೇಳಿದಾಗ ಸಂಶೋಧನಾ ಕಾಗದದ ವ್ಯತ್ಯಾಸದ ವಿರುದ್ಧ ಪಠ್ಯಪುಸ್ತಕವು ಏನು ಎಂದು ಮನಸ್ಸಿಗೆ ಬರುವ ಉತ್ತರ ಹೇಳಬಹುದು ಫಣಿಕುಮಾರ್ ಹೌದು ವಿದ್ಯಾರ್ಥಿಗಳು ಹೆಚ್ಚಾಗಿ ಕೇಳಿದಾಗ ನನ್ನ ಸಂಶೋಧನೆ ಮಾಡಲು ನಾನು ಉಲ್ಲೇಖಿಸಬಹುದಾದ ಯಾವುದೇ ಪಠ್ಯ ಪುಸ್ತಕವಿಲ್ಲ ಪಠ್ಯಪುಸ್ತಕ ಇದ್ದ ಪಕ್ಷದಲ್ಲಿ ಅವುಗಳು ಸಂಶೋಧನೆ ಮಾಡಲು ತುಂಬಾ ತಡವಾಗಿರಬಹುದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ ಹೌದು ನಿಖರವಾಗಿ ಪ್ರೊಫೆಸರ್ ಅರುಣ್ ಕೆ ತಂಗಿರಾಲ ನಾನು ಅದನ್ನು ಸೇರಿಸಲು ಬಯಸುತ್ತೇನೆ ವಾಸ್ತವವಾಗಿ ಸಂಶೋಧನೆಯ ಆರಂಭವು ಅಸ್ಪಷ್ಟವಾಗಿದೆ ಎಂದು ಆಂಡ್ರ್ಯೂ ಹೇಳುವುದನ್ನು ನಾನು ಪುನರುಚ್ಚರಿಸುತ್ತೇನೆ ವಾಸ್ತವವಾಗಿ ಅದು ತುಂಬಾ ಮಬ್ಬು ಮತ್ತು ಮಸುಕಾದದ್ದು ಆರಂಭದಲ್ಲಿ ನೀವು ಏನೂ ಇಲ್ಲವೆ ಏನೂ ತಿಳಿಯದು ಎಂದು ಭಾವಿಸಬಹುದು ಉತ್ಸಾಹ ಮಾತ್ರ ನಿಮ್ಮನ್ನು ಪ್ರೇರೇಪಿಸುವ ಅಂಶ ಆದ್ದರಿಂದ ಸಂಶೋಧನೆ ಏನು ಸಂಶೋಧನೆಯ ದೊಡ್ಡ ಅವಿಭಾಜ್ಯ ಭಾಗ ಕಲಿಕೆ ಇದೆ ನೀವು ಶೋಧ ಪದವನ್ನು ಸಂಶೋಧದಲ್ಲಿ ನೋಡಿದಲ್ಲಿ ಅದು ಬಹಳ ಮುಖ್ಯವಾದ ಭಾಗವಾಗಿದೆ ಆದ್ದರಿಂದ ನೀವು ಹುಡುಕಬೇಕು ಮತ್ತು ಕಂಡುಹಿಡಿಯಬೇಕು ಆದ್ದರಿಂದ ಹುಡುಕುವಿಕೆಯು ಕಲಿಕೆ ಮತ್ತು ಅನ್ವೇಷಣೆಗೆ ಎರಡೂ ಆಗಿದೆ ಸಂಶೋಧನೆಗಾಗಿ ಈ ಹುಡುಕಾಟದ ಭಾಗವನ್ನು ಕೈಗೊಳ್ಳಲು ನೀವು ಏನು ಮಾಡಬೇಕೆಂಬುದರ ಬಗ್ಗೆ ನಾವು ಶೀಘ್ರದಲ್ಲೇ ವಿಸ್ತರಿಸುತ್ತೇವೆ ಆದರೆ ಪ್ರಮುಖ ಭಾಗವು ಆರಂಭವು ಮಸುಕಾದದ್ದು ಎಂದು ನಾನು ಭಾವಿಸುತ್ತೇನೆ ಆದರೆ ನೀವು ನಿಜವಾಗಿಯೂ ಕಂಡುಹಿಡಿಯಬೇಕಾದದ್ದು ಕಂಡುಹಿಡಿದರೆ ಮತ್ತು ಮುಂದುವರೆಯಲು ಅನುವು ಮಾಡಿಕೊಟ್ಟರೆ ಆವಿಷ್ಕಾರಕ್ಕೆ ಒಂದು ಸಂತೋಷವಿದೆ ವಾಸ್ತವವಾಗಿ ಇದು ಯಾವ ತಾಣವಾಗಿದೆ ಎಂಬುದು ನಿಮಗೆ ತಿಳಿದಿಲ್ಲದ ನಗರಕ್ಕೆ ಹೋಗುವಾಗ ನೀವು ಕೇಳಿದ ಈ ನಗರವು ಒಳ್ಳೆಯದು ಎಂದು ನಿಮಗೆ ತಿಳಿದಿದೆ ಇದು ನಿಮ್ಮ ನೆಚ್ಚಿನ ನಗರವಾಗಿದೆ ಇದು ನಿಮ್ಮ ನೆಚ್ಚಿನ ಕ್ಷೇತ್ರವನ್ನು ಆಯ್ಕೆಮಾಡುವುದು ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಹೆಚ್ಚು ಸಮಯ ಕಳೆಯಲು ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸುವ ಸ್ಮಾರಕ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ ಹೌದು ಪ್ರೊಫೆಸರ್ ಅರುಣ್ ಕೆ ತಂಗಿರಾಲ ನಂತರ ನೀವು ಪ್ರಾರಂಭದಲ್ಲಿ ಸಾಹಿತ್ಯ ಸಮೀಕ್ಷೆಯನ್ನು ಮಾಡುತ್ತಿರುವಿರಿ ನಗರದಲ್ಲಿ ಆಸಕ್ತಿದಾಯಕ ಸ್ಮಾರಕಗಳು ಅಥವಾ ದೃಶ್ಯಗಳ ಸ್ಥಳಗಳು ಯಾವುವು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ನಂತರ ನೀವು ನಿಮ್ಮ ನೆಚ್ಚಿನ ಸ್ಮಾರಕವನ್ನು ಅಥವಾ ನಿಮ್ಮ ದೃಶ್ಯಗಳ ಸ್ಥಳವನ್ನು ಆರಿಸಿ ಮತ್ತು ಅಲ್ಲಿ ಏನು ಇದೆ ಎಂದು ತಿಳಿಯಲು ಪ್ರಯತ್ನಿಸುತ್ತಿರುವಾಗ ಹೆಚ್ಚಿನ ಸಮಯವನ್ನು ಕಳೆಯಿರಿ ಆಗ ನೀವು ಆ ಸ್ಥಳಕ್ಕೆ ಮತ್ತು ಅದಕ್ಕೆ ಕೊಡುಗೆ ನೀಡಬಹುದು ಅದು ಹೌದು ಸಂಶೋಧನೆ ಮತ್ತು ವಿಚಾರಣೆಗೆ ಸಾಕಷ್ಟು ಯತ್ನ ಚ್ಯುತಿ ಪ್ರಯತ್ನಗಳಿವೆ ಮತ್ತು ಅದಕ್ಕೆ ನೀವು ಸಿದ್ಧರಾಗಿರಬೇಕು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹೌದು ಇದು ಅರುಣ್ ಕೇವಲ ನಿನಗೆ ನೀಡಿದ ಅತ್ಯಂತ ದೊಡ್ಡ ಸಾದೃಶ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ವಾಸ್ತವವಾಗಿ ಈ ಉಲ್ಲೇಖವನ್ನು ಆಲ್ಬರ್ಟ್ ಐನ್ಸ್ಟೈನ್ ರಿಂದ ಹಂಚಿಕೊಳ್ಳಲು ನಾವು ಬಯಸುತ್ತೇವೆ ಇದು ಮೂಲತಃ ಈ ಸತ್ಯವನ್ನು ತೋರಿಸುತ್ತದೆ ನಾವು ಒಳಗೊಂಡಿರುವ ಸಂಶೋಧನೆಯು ನಿರ್ದಿಷ್ಟ ಪ್ರದೇಶದಲ್ಲಿ ಅಪರಿಚಿತ ಪ್ರದೇಶವನ್ನುನಿಮಗೆ ಅನ್ವೇಷಿಸುತ್ತದೆ ಸ್ಲೈಡ್ ಟೈಮ್ ಅನ್ನು ನೋಡಿ 0903 ಅವರು ಹೇಳಿದರು ನಾವು ಏನು ಮಾಡುತ್ತಿದ್ದೇವೆ ಎಂದು ತಿಳಿದಿದ್ದರೆ ಅದನ್ನು ಸಂಶೋಧನೆ ಎಂದು ಕರೆಯಲಾಗುವುದಿಲ್ಲ ಸರಿ ಅಲ್ಲವೇ ಆದ್ದರಿಂದ ನೀವು ಹೊಸದನ್ನು ಏನಾದರೂ ತಿಳಿದಿರುವ ಬಿಂದುವನ್ನು ಅತ್ಯುತ್ಕೃಷ್ಟವಾಗಿ ತೋರಿಸುತ್ತದೆ ನೀವು ಹೋಗುವಾಗ ನೋಡಬಹುದು ಮತ್ತು ಈಗ ನಾನು ಸಂಶೋಧನೆಯನ್ನು ಮಾಡಿದ್ದೇನೆ ಎಂದು ಹೇಳುವುದಿಲ್ಲ ಹೊಸದು ಏನಾದರೂ ಇದೆ ಮತ್ತು ಈ ಹೊಸ ವಿಷಯಕ್ಕಾಗಿ ಹುಡುಕುವ ವ್ಯಕ್ತಿಯೆಂದು ನೀವು ಕಾಣುತ್ತೀರಿ ಅದನ್ನು ಕಂಡುಕೊಳ್ಳುವಿರಿ ಮತ್ತು ಅದನ್ನು ನಿಮ್ಮ ಸುತ್ತಲಿನ ಎಲ್ಲ ಜನರೊಂದಿಗೆ ಹಂಚಿಕೊಳ್ಳುವಿರಿ ಪ್ರೊಫೆಸರ್ ಅಭಿಜಿತ್ ಪಿ ಸಂಶೋಧನೆಯ ಮತ್ತೊಂದು ಅಂಶವೆಂದರೆ ನಾವು ನಿಮಗೆ ಒಂದು ಗಂಟೆಯಲ್ಲಿ ನೀಡಲು ಪ್ರಯತ್ನಿಸುತ್ತಿದ್ದರೂ ಸಂಶೋಧನೆಯು ಯಾವುದು ಎಂಬುದರ ಬಗ್ಗೆ ಮುಖ್ಯಾಂಶ ಬಂದಿದೆ ಇದುವರೆಗಿನ ಚರ್ಚೆಯಿಂದಲೇ ಅದು ಬಹಳ ಮುಕ್ತವಾಗಿದೆ ಎಂದು ಸ್ಪಷ್ಟವಾಗಿದೆ ತಂಗಿರಾಲಾ ಹೌದು ಸಂಶೋಧನೆ ಏನೆಂದು ಕಂಡುಹಿಡಿಯಲು ಸಹಾ ನೀವು ಸಂಶೋಧನೆ ಮಾಡಬೇಕಾಗುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ನಿಮ್ಮ ಉತ್ತರವು ಉತ್ತರಬಾರಿ 0943 ನಮ್ಮ ಉತ್ತರದಿಂದ ವಿಭಿನ್ನವಾಗಿರುತ್ತದೆ ಪ್ರೊಫೆಸರ್ ಜಿ ಫಣಿಕುಮಾರ್ ಸಂಶೋಧನೆಗಾಗಿ ಬಳಸುವ ಕೆಲವು ಪೂರ್ವಪ್ರತ್ಯಯಗಳ ಬಗ್ಗೆ ಇನ್ನೊಂದು ಅಂಶವಿದೆ ಹೆಚ್ಚುತ್ತಿರುವ ಸಂಶೋಧನೆ ಮತ್ತು ಪಥ ಮುರಿಯುವ ಸಂಶೋಧನೆ ಸಾಮಾನ್ಯವಾಗಿ ಪಥವನ್ನು ಮುರಿಯುವ ಸಂಶೋಧನೆಗೆ ನಾನು ಹೋಗುತ್ತಿದ್ದೇನೆ ಎಂದು ಹೇಳುವ ಮೂಲಕ ಜನರು ಪ್ರಾರಂಭಿಸುವುದಿಲ್ಲ ಸಂಶೋಧನೆಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸುವ ಬಗ್ಗೆ ನಾವು ರಚನಾತ್ಮಕ ಮಾರ್ಗವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈಗಾಗಲೇ ಏನೆಲ್ಲಾ ಜ್ಞಾನವನ್ನು ಸೇರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಸೆರೆಂಡಿಪೈಟಿ ಅಥವಾ ನಮ್ಮ ಮನಸ್ಸು ತಯಾರಿಸಲ್ಪಟ್ಟಿರುವುದರಿಂದ ನಾವು ಸುಳಿವುಗಳು ಮತ್ತು ನಂತರ ಮಾರ್ಗವನ್ನು ಹುಡುಕುತ್ತಿದ್ದಾಗ ಪಥ ಮುರಿಯುವ ಸಂಶೋಧನೆ ಬ್ರೇಕಿಂಗ್ ರಿಸರ್ಚ್ ನಡೆಯುತ್ತದೆ ನೀವು ಅದನ್ನು ಪ್ರಾರಂಭಿಸಲು ಹೊರಟು ಹೋಗುವ ಬದಲು ಸಾಮಾನ್ಯವಾಗಿ ಸಂಭವಿಸುತ್ತದೆ ತಂಗಿರಾಲಾ ನಾನು ಹೇಳಬಯಸುತ್ತೇನೆ ಎಂದು ಸಂಶೋಧನೆಯಲ್ಲಿ ನೀವೆ ಪ್ರಶ್ನೆಗಳನ್ನು ಕೇಳುತ್ತೀರಿ ಮತ್ತು ನೀವೆ ಉತ್ತರಗಳನ್ನು ಕಂಡುಕೊಳ್ಳುವವರಾಗಿದ್ದೀರಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ತಂಗಿರಾಲ ಪಠ್ಯ ಪುಸ್ತಕದ ವಿಷಯದೊಂದಿಗೆ ಹೋಲಿಸಿದಾಗ ಪ್ರಶ್ನೆಗಳು ಎಲ್ಲಿವೆ ಮತ್ತು ನೀವು ಉತ್ತರಿಸಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಸಮಯವನ್ನುನೋಡಿ 1031 ಪ್ರತಿಯೊಬ್ಬರಿಗೂ ಉತ್ತರ ತಿಳಿದಿದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ನೀವು ಅದನ್ನು ಬರೆಯಬೇಕೆಂದು ಬಯಸುತ್ತೇನೆ ತಂಗಿರಾಲಾ ಆದರೆ ಸಂಶೋಧನೆಯಲ್ಲಿ ನೀವು ಪ್ರಶ್ನೆಗಳನ್ನು ಕೇಳುತ್ತೀರಿ ಮತ್ತು ಉತ್ತರಗಳನ್ನು ಕಂಡುಕೊಳ್ಳುತ್ತೀರಿ ನೆನಪಿನಲ್ಲಿಡಿ ಮುಖ್ಯವಾದ ವಿಷಯವೆಂದರೆ ನೀವು ಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳುವುದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಟ್ಯಾಂಗಿರಾಲ ಸಂಪೂರ್ಣ ಪ್ರಶ್ನೆಗಳನ್ನು ಅಲ್ಲ ಮತ್ತು ನೀವು ವ್ಯತ್ಯಾಸವನ್ನು ನೀಡುವ ಉತ್ತರಗಳನ್ನು ನೀಡುವುದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಇದು ನಿಜ ಪ್ರತಾಪ್ ಹರಿಡೋಸ್ ಈ ಚರ್ಚೆಯ ಮೂಲಕ ನಾವು ನೋಡಬೇಕಾದ ಕೆಲವು ಅಂಶಗಳು ನಿಮಗೆ ತತ್ತ್ವಶಾಸ್ತ್ರದ ಅಂಶಗಳನ್ನು ತಿಳಿದಿವೆ ನಾವು ಇಲ್ಲಿಯವರೆಗೂ ಚರ್ಚಿಸುತ್ತಿದ್ದೇವೆ ಏನು ಎಂಬುದು ನಿಮಗೆ ಗೊತ್ತಿರುವ ವಿಷಯಗಳ ಶ್ರೇಷ್ಠ ಯೋಜನೆ ನಿಮಗೆ ತಿಳಿದಿದೆ ಸಂಶೋಧನೆಯೊಂದನ್ನು ಕೈಗೊಳ್ಳಿ ಅಥವಾ ನಾವು ಸಂಶೋಧನೆ ಮತ್ತು ಇನ್ನೊಂದನ್ನು ನೋಡುತ್ತೇವೆ ಇದರಿಂದ ಸಂಭವಿಸುವ ಬಹಳಷ್ಟು ಪ್ರಾಪಂಚಿಕ ಚಟುವಟಿಕೆಗಳು ಸಹ ಇವೆ ಅದರ ಮೂಲಕ ಪ್ರಕ್ರಿಯೆಯಲ್ಲಿ ನಾವು ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆ ನಡೆಸುತ್ತೇವೆ ನಾವು ಅದರ ಮೇಲೆ ಸಹ ಸ್ಪರ್ಶಿಸಲಿದ್ದೇವೆ ಏಕೆಂದರೆ ಅವು ಸಂಶೋಧನೆ ನಡೆಸಲು ಪ್ರಯತ್ನಿಸುತ್ತಿರುವಾಗ ನಾವು ತೊಡಗಿಸಿಕೊಳ್ಳುವ ದಿನದ ಚಟುವಟಿಕೆಗಳು ಸ್ಲೈಡ್ ಟೈಮ್ ಅನ್ನು ನೋಡಿ 1120 ಆದ್ದರಿಂದ ಆ ವಿಷಯಗಳಲ್ಲಿ ಒಂದು ಸಂಶೋಧನಾ ಪ್ರದೇಶದ ಆಯ್ಕೆ ಮತ್ತು ನಿಮ್ಮ ಮಾರ್ಗದರ್ಶಿ ಅಥವಾ ಸಲಹೆಗಾರನ ಆಯ್ಕೆಯಾಗಿದೆ ಆದ್ದರಿಂದ ನೀವು ಔಪಚಾರಿಕವಾಗಿ ಸಂಶೋಧನೆಗೆ ಪ್ರಯತ್ನಿಸಿದಾಗ ನೀವು ಮಾಡಬಹುದಾದ ಮೊದಲ ವಸ್ತುಗಳು ಇವೇ ಸಹಜವಾಗಿ ನೀವು ಸ್ವತಂತ್ರ ವ್ಯಕ್ತಿಯಂತೆ ನಿಮ್ಮ ಸ್ವಂತ ಸಂಶೋಧನೆ ಮಾಡಬಹುದು ಆದರೆ ಹೆಚ್ಚಿನವರು ನಮ್ಮ ಸ್ವಂತ ಪ್ರಯೋಗಾಲಯದಲ್ಲಿ ಪ್ರತಿಯೊಬ್ಬರಿಂದಲೂ ಮರೆಯಾಗಿರುವುದು ಸಾಧ್ಯವಿಲ್ಲ ನಾವು ಸಮುದಾಯದ ಒಂದು ಭಾಗವಾಗಿ ಸಂಶೋಧನೆ ಮಾಡುತ್ತೇವೆ ನೀವು ಸಾಮಾನ್ಯವಾಗಿ ನೀವು ಹೊಂದಿರುವ ಒಂದು ವೈಜ್ಞಾನಿಕ ಸಮುದಾಯ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಮತ್ತು ಉದ್ಯಮದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ RD ಪರಿಸರ ವಿಶ್ವವಿದ್ಯಾಲಯ ವ್ಯವಸ್ಥೆಯಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲೂ ಸಹ ತಿಳಿದಿದೆ ಆದ್ದರಿಂದ ಕನಿಷ್ಠ ವಿಶ್ವವಿದ್ಯಾನಿಲಯ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡಲು ಬಯಸುತ್ತಿರುವ ಪ್ರದೇಶ ಮತ್ತು ನೀವು ಕೆಲಸ ಮಾಡಲು ಬಯಸುವ ಮಾರ್ಗದರ್ಶಿಯನ್ನು ಕಂಡುಹಿಡಿಯಬೇಕು ಈ ವಿಷಯಗಳಲ್ಲಿ ಅನೇಕವುಗಳಂತೆಯೇ ನೀವು ಹೀಗೆ ಮಾಡಬೇಕು ಎಂಬ ಕ್ರಮ ಇಲ್ಲ ಆದರೆ ನೀವು ಆಸಕ್ತರಾಗಿರುವ ಪ್ರದೇಶವನ್ನು ಸ್ವತಃ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನೀವು ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಯಾಗಿ ಹಲವು ವರ್ಷಗಳಿಂದ ಮಾಡಿದ ಸಾಮಾನ್ಯ ಓದುವಿಕೆ ಕಾರಣದಿಂದಾಗಿರಬಹುದು ಮತ್ತು ನೀವು ಕೇಳುವ ಕೆಲವು ನಿರ್ದಿಷ್ಟ ಪ್ರದೇಶವನ್ನು ನೀವು ಕಂಡುಕೊಂಡಿದ್ದೀರಿ ಅವುಗಳು ನೀವು ನೋಡುತ್ತಿರುವ ವಿವರಗಳ ಪ್ರಕಾರ ಮತ್ತು ಪ್ರದೇಶವನ್ನು ಶೋಧಿಸುವ ವಿಧಾನ ದಲ್ಲಿ ನಿಮಗೆ ಆಸಕ್ತಿಯಿದೆ ಆದ್ದರಿಂದ ಇದು ನಿಮಗೆ ಒಂದು ಅರ್ಥವನ್ನು ಪಡೆಯುವ ಒಂದು ವಿಧಾನವಾಗಿದೆ ಇದು ನಿಮಗೆ ಆಸಕ್ತಿಯಿರುವ ಒಂದು ಪ್ರದೇಶವಾಗಿದೆ ಎಂದು ನಿಮಗೆ ತಿಳಿದಿದೆ ನಿಮ್ಮ ಸಾಮಾನ್ಯ ಓದುವ ಮೂಲಕವೂ ಸಹ ನೀವು ಪ್ರದೇಶವನ್ನು ಎಷ್ಟು ಪ್ರಭಾವ ಬೀರಿದೆ ಎಂಬುದರ ಅರಿವು ಸಹ ಇರುತ್ತದೆ ನೀವು ವೈಜ್ಞಾನಿಕ ಸಮುದಾಯದಲ್ಲಿದ್ದರೆ ಒಂದು ನಿರ್ದಿಷ್ಟ ಸಂಶೋಧನಾ ಪ್ರದೇಶದಲ್ಲಿ ನಿಮ್ಮ ಆಸಕ್ತಿಯನ್ನು ಸಹ ಪ್ರಭಾವಿಸುತ್ತದೆ ಆದ್ದರಿಂದ ನೀವು ಆಸಕ್ತಿ ಪಡೆಯುವಿರಿ ಎಂಬುದರ ಮೇಲೆ ಪ್ರಭಾವ ಬೀರುವ ಅನೇಕ ಅಂಶಗಳು ಇವೆ ಮತ್ತು ನೀವು ಎಲ್ಲವನ್ನೂ ಗಣನೆಗೆ ತೆಗೆದುಕೊಳ್ಳಬೇಕು ಆದರೆ ಮೂಲಭೂತವಾಗಿ ಹೇಳಬೇಕೆಂದರೆ ಆ ಪ್ರದೇಶದಲ್ಲಿ ನೀವು ಆಸಕ್ತರಾಗಿರಬೇಕು ಎಂದು ನಾನು ಹೇಳುತ್ತೇನೆ ನೀವು ಸಂಶೋಧನೆಗೆ ಪ್ರಯತ್ನಿಸುವುದನ್ನು ಕೊನೆಗೊಳಿಸಿದರೆ ನಾನು ಪದವಿಯನ್ನು ಬಯಸುತ್ತೇನೆ ಮತ್ತು ನಾನು ಪಿಎಚ್ಡಿ ಪದವಿಯನ್ನು ಬಯಸುತ್ತೇನೆ ಮತ್ತು ನೀವು ಒಂದು ವಿಶ್ವವಿದ್ಯಾನಿಲಯಕ್ಕೆ ಸೇರುವಿರಿ ಮತ್ತು ನೀವು ಸಲಹೆಗಾರನು ನಿಮ್ಮನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದರೆ ಅದನ್ನು ಆಯ್ಕೆ ಮಾಡಿ ಆಗ ಬರುವ ದೊಡ್ಡ ಸಮಸ್ಯೆ ಪ್ರತೀ ದಿನ ನಿಮ್ಮ ಸಂಶೋಧನೆಯ ಭಾಗವಾಗಿರುವ ನೀವು ಮಾಡುವ ಪರಿಶೋಧನೆಯು ನಿಮಗೆ ಮನವಿ ಮಾಡುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ಅದು ನಿಮಗೆ ಮನವಿ ಮಾಡದಿದ್ದರೆ ಆ ಪ್ರದೇಶದಲ್ಲಿ ಉತ್ತಮ ಕೆಲಸ ಮಾಡಲು ಕಷ್ಟವಾಗುತ್ತದೆ ಆದ್ದರಿಂದ ನೀವು ಅದನ್ನು ವಿಲೋಮ ರೀತಿಯಲ್ಲಿ ನೋಡಬೇಕು ಮೊದಲಿಗೆ ಅದು ನಿಮಗೆ ಮನವಿ ಮಾಡಬೇಕು ಕೇವಲ ನಂತರ ನೀವು ಅದನ್ನು ಪಡೆಯುವ ಪ್ರಯತ್ನ ಮಾಡಬೇಕು ಆದ್ದರಿಂದ ಇದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ ವಿಷಯ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಸಂಶೋಧನಾ ಪ್ರದೇಶಗಳು ಮತ್ತು ಮಾರ್ಗದರ್ಶಕ ಮತ್ತು ಸಲಹೆಗಾರರ ಈ ಆಯ್ಕೆಗೆ ಒಂದು ಪ್ರಮುಖ ಅಂಶವೆಂದರೆ ನಿಮ್ಮ ಆಲೋಚನೆಯ ಕೇಂದ್ರ ಅಂಶವು ಚಿಂತೆ ಮಾಡಬಾರದು ಅರ್ಥದಲ್ಲಿ ನಾವು ಯಾವಾಗಲೂ ಹೀಗೆ ಚಿಂತೆ ಮಾಡುತ್ತೇವೆ ನಂತರ ನಾನು ಕೆಲಸವನ್ನು ಪಡೆಯುವುದೇ ಈ ಪ್ರದೇಶವು ನಿಜವಾಗಿಯೂ ಸಂಬಂಧಿತವಾದುದೇ ಆದ್ದರಿಂದ ಚಿಂತೆಯೊಂದಿಗೆ ಬಹಳಷ್ಟು ಸಂಗತಿಗಳಿವೆ ವಾಸ್ತವವಾಗಿ ಸಂಶೋಧನೆಯನ್ನು ಒಂದು ಸವಾಲಾಗಿ ನೋಡಬೇಕು ಹಾಗಾಗಿ ಆ ದೃಷ್ಟಿಕೋನದಿಂದ ನೀವು ಅದನ್ನು ನೋಡಿದರೆ ನೀವು ಈ ವಿಷಯದ ಗಮನವನ್ನು ಹೊಂದಿದ್ದೀರಿ ಎಂದು ನಾವು ಒತ್ತಿಹೇಳುತ್ತೇವೆ ಸಾಮಾನ್ಯವಾಗಿ ಹೆಚ್ಚಿನ ಸಂಶೋಧನಾ ಕ್ಷೇತ್ರಗಳಲ್ಲಿ ಅನೇಕ ಮಾರ್ಗದರ್ಶಕರು ಮತ್ತು ಸಲಹೆಗಾರರೊಂದಿಗೆ ನೀವು ಕೆಲಸ ಚಾಲನೆ ಮಾಡಿದರೆ ನೀವು ನಿಜವಾಗಿಯೂ ಉತ್ತಮ ಪ್ರಬಂಧವನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಒಟ್ಟಾರೆ ವೃತ್ತಿಜೀವನದ ಗುರಿಗಳನ್ನು ಹೆಚ್ಚಿಸಲು ಅದನ್ನು ಬಳಸಿಕೊಳ್ಳಬಹುದು ಎಂದು ಹೇಳಬಹುದು ಆದ್ದರಿಂದ ಕೇಂದ್ರ ಅಂಶವು ಚಿಂತಿಸಬಾರದು ಬದಲಾಗಿ ಸವಾಲು ಮತ್ತು ಆಸಕ್ತಿಯನ್ನು ಹೊಂದಿರಬೇಕು ಹಾಗಾಗಿ ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದ್ದರಿಂದ ಪ್ರದೇಶ ಮತ್ತು ಸಲಹೆಗಾರನನ್ನು ಆಯ್ಕೆಮಾಡುವ ಹೆಚ್ಚು ಪ್ರಾಪಂಚಿಕ ಅಂಶದ ಮೇಲೆ ನಾನು ಸ್ಪರ್ಶಿಸಲೇ ಬೇಕು ಆದ್ದರಿಂದ ಸಾಮಾನ್ಯವಾಗಿ ಇದರ ಅರ್ಥವೇನೆಂದರೆ ನನಗೆ ಏನಾಯಿತು ಎಂದರೆ ಹೆಚ್ಚಿನ ಜನರಿಗೆ ಇದು ಸಂಭವಿಸಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಸ್ನಾತಕಪೂರ್ವ ಅಥವಾ ಸ್ನಾತಕೋತ್ತರ ಅಧ್ಯಯನಗಳು ಇರಲಿ ನೀವು ಆಯ್ಕೆಮಾಡಿದ ಒಂದು ಕೋರ್ಸ್ ಇತ್ತು ಮತ್ತು ನೀವು ನಿಜವಾಗಿಯೂ ಏನಾದರೂ ಮನವಿ ಮಾಡಿಕೊಂಡಿದ್ದೀರೋ ಅದು ಬಹುಶಃ ನಿಮಗೆ ಚೆನ್ನಾಗಿ ತಿಳಿದಿದೆ ತುಂಬಾ ಉತ್ತಮವಾದ ಶೈಲಿಯಲ್ಲಿ ಆ ಬೋಧಕನು ಸಹ ನಿಮಗೆ ಮನವಿ ಮಾಡುತ್ತಾನೆ ಆದ್ದರಿಂದ ಸಾಮಾನ್ಯವಾಗಿ ಇದು ಹೇಗೆ ಸಂಭವಿಸುತ್ತದೆ ಇದು ಪದವಿಪೂರ್ವ ಹಂತದಲ್ಲಿ ಕೂಡಾ ಸಂಭವಿಸಬಹುದು ನೀವು ನಿಜವಾಗಿಯೂ ಅದರಂತೆ ಬದಲಿಯಾಗಿರುತ್ತೀರಿ ನಂತರ ಪದವೀಧರ ವಿದ್ಯಾರ್ಥಿ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶಿಸುವಂತೆ ನೀವು ಕೋರ್ಸ್ ಹೇಗೆ ಕಲಿಸಿದರು ಯಾರೊಬ್ಬರೊಂದಿಗೆ ಕೋರ್ಸ್ ತೆಗೆದುಕೊಳ್ಳಬಹುದು ನೀವು ನಿಜವಾಗಿಯೂ ಇಷ್ಟಪಡುವ ವ್ಯಕ್ತಿಯು ವರ್ಗವನ್ನು ಹೇಗೆ ನಿರ್ವಹಿಸುತ್ತಿದ್ದಾರೆ ಅವರು ನಿಮ್ಮೊಂದಿಗೆ ವಿಷಯ ಹೇಗೆ ಸಂವಹನ ಮಾಡಿದ್ದಾರೆ ಎಂದು ನಿರ್ಧರಿಸುತ್ತೀರಿ ಆದ್ದರಿಂದ ಈ ಎಲ್ಲಾ ಸಂಗತಿಗಳು ಒಟ್ಟಾಗಿ ನಿಮಗೆ ಮನವಿ ಮಾಡಬಹುದು ಮತ್ತು ನಂತರ ನೀವು ಆಲೋಚಿಸಲು ಬಯಸಬಹುದು ಸರಿ ಈ ಪ್ರದೇಶದಲ್ಲಿ ನಾನು ಪಿಎಚ್ಡಿ ಮಾಡಬಹುದು ನಾನು ಈ ಪ್ರದೇಶವನ್ನು ಇಷ್ಟಪಡುತ್ತೇನೆ ಮತ್ತು ಅದನ್ನು ಮಾಡುತ್ತೇನೆ ಇದು ಸಂಭವಿಸುವ ಹೆಚ್ಚು ಪ್ರಾಪಂಚಿಕ ಮಾರ್ಗವಾಗಿದೆ ಅನೇಕ ವಿದ್ಯಾರ್ಥಿಗಳು ಹೀಗೆ ಮಾಡುವುದನ್ನು ನೋಡಿದ್ದೇನೆ ನಾನು ಯೋಚಿಸುತ್ತಿದ್ದೇನೆಂದರೆ ನನಗೆ ವಿದ್ಯಾರ್ಥಿ ತುಂಬಾ ಸಿದ್ಧವಾಗಿಲ್ಲ ಎಂದು ತೋರಿಸುತ್ತದೆ ಅವರು ಪದವಿಪೂರ್ವ ತಿರುಳು ಪ್ರದೇಶವನ್ನು ತೆಗೆದುಕೊಳ್ಳುತ್ತಿದ್ದರು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಅಲ್ಲಿರುವಂತೆ ಅವರು ಸಿಗ್ನಲ್ಗಳು ಮತ್ತು ಸಿಸ್ಟಮ್ಸ್ ಎಂಬ ಪ್ರದೇಶವನ್ನು ಓದಿರುತ್ತಾರೆ ಮತ್ತು ಸಿಗ್ನಲ್ಗಳು ಮತ್ತು ಸಿಸ್ಟಮ್ ಗಳಲ್ಲಿ ನಾನು ಸಂಶೋಧನೆ ಮಾಡಲು ಬಯಸುತ್ತೇನೆ ಎಂದು ಅವರು ಹೇಳುತ್ತಾರೆ ಇದು ಉತ್ತಮವಾಗಿದೆ ಆದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿನ ಎಲ್ಲಾ ಸಂಶೋಧನೆಗಳು ಸಿಗ್ನಲ್ಗಳು ಮತ್ತು ಸಿಸ್ಟಮ್ಗಳಲ್ಲಿವೆ ಎಂಬುದು ನಿಮಗೆ ತಿಳಿದಿದೆ ಇದು ನಿಮಗೆ ತಿಳಿದಿರುವ ಕಷ್ಟ ಆದ್ದರಿಂದ ನೀವು ಒಂದು ವಿಷಯವನ್ನು ಇಷ್ಟಪಡುತ್ತಿದ್ದಾಗ ಕೇವಲ ಆ ಪ್ರದೇಶವನ್ನು ನೀವು ಪದವಿಪೂರ್ವದಲ್ಲಿ ಕಲಿತ ಕಾರಣ ಆ ಪ್ರದೇಶದಲ್ಲಿ ನೇರವಾಗಿ ಸಂಶೋಧನೆ ಮಾಡಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿರಬೇಕು ಆ ಪ್ರದೇಶ ನೀವು ಓದಿದಕ್ಕಿಂತ ಹೆಚ್ಚು ವಿಶೇಷ ಮತ್ತು ಆಳವಾಗಿದೆ ಪ್ರದೇಶವು ನೀವು ಹೆಚ್ಚು ಆಳವಾಗಿ ಮತ್ತು ಆಳವಾಗಿ ಹೋಗುತ್ತಿರುವಾಗ ಹೆಚ್ಚು ಹೆಚ್ಚು ವಿಶೇಷತೆಯನ್ನು ಪಡೆಯುತ್ತದೆ ಮತ್ತು ನೀವು ಅದನ್ನು ನಿರೀಕ್ಷಿಸಿರಬೇಕು ಆದರೆ ಪ್ರತಿಯೊಬ್ಬರೂ ಹೇಳಿದಂತೆ ಮಾರ್ಗದರ್ಶಿ ಸೂತ್ರ ಹೌದು ಎಂದು ನೀವು ಪ್ರದೇಶದಲ್ಲಿ ಆಸಕ್ತಿ ಹೊಂದಿರಬೇಕು ಮತ್ತೆ ನಿಮ್ಮ ಸಲಹೆಗಾರನು ತಾಂತ್ರಿಕವಾಗಿ ಸಮರ್ಥ ವ್ಯಕ್ತಿಯಂತೆ ಮತ್ತು ವ್ಯಕ್ತಿಯಂತೆ ಪ್ರೇರೇಪಿಸುವನು ಎಂದು ಕೂಡಾ ಹೇಳಬಹುದು ಈ ಎಲ್ಲಾ ವಿಷಯಗಳು ನೀವು ಮತ್ತು ನಿಮ್ಮ ಸಲಹೆಗಾರರ ನಡುವೆ ಉತ್ತಮವಾದ ಬಾಂಧವ್ಯದ ಮೇಲೆ ಹೊಂದಿವೆ ಫಣಿಕುಮಾರ್ ಹಾಗಾಗಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹೋಗುವ ಎಲ್ಲಾ ಡಿಗ್ರಿಗಳಲ್ಲಿ ಪಿಎಚ್ಡಿ ಬಹುಶಃ ಏಕೈಕ ವ್ಯಕ್ತಿಯೊಂದಿಗೆ ಒಂದೇ ಮಗ್ಗುಲಲ್ಲಿ ದೀರ್ಘಕಾಲ ಇರುತ್ತದೆ ಎಂದು ನಾನು ಹೇಳುತ್ತೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಒಂದೇ ವ್ಯಕ್ತಿಯೊಂದಿಗೆ ಫಣಿಕುಮಾರ್ ಇದು ಸುಮಾರು 4 5 ವರ್ಷಗಳವರೆಗೆ ಸೆಳೆಯುತ್ತದೆ ಕೆಲವೊಮ್ಮೆ ಕೆಲವು ವಿಜ್ಞಾನಗಳಲ್ಲಿ 6 ಅಥವಾ 7 ವರ್ಷ ಸಹ ಇರಬಹುದು ಕೆಲಸದ ಸವಾಲಿನ ಅಂಶಗಳನ್ನು ತೆಗೆದುಕೊಳ್ಳಲು ಮತ್ತು ಈ ಪ್ರದೇಶದ ಕೆಲವು ವಿಷಯಗಳ ಮೇಲೆ ನೀವು ಎದುರಿಸುತ್ತಿರುವ ತೊಂದರೆಗಳನ್ನು ನಿಭಾಯಿಸುವಾಗ ನಿಮಗೆ ಮಾರ್ಗದರ್ಶನ ನೀಡುವ ಅನುಭವವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವ ಬಲ ಸಲಹೆಗಾರರನ್ನು ಆಯ್ಕೆಮಾಡುವುದು ಬಹಳ ಮುಖ್ಯ ಹಾಗಾಗಿ ಸಲಹೆಗಾರನನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೌದು ನಿಮ್ಮದೇ ಆದ ಹಾಗೂ ಸಲಹೆಗಾರನ ಶೈಲಿಯೂ ಇದೆ ಮತ್ತು ಅದಕ್ಕೆ ನೀವು ನೀಡುವಂತಹ ಉತ್ತಮ ಚಿಂತನೆಯಿದೆ ಎಂದು ನಾನು ಭಾವಿಸುತ್ತೇನೆ ಕೆಲವೊಮ್ಮೆ ಉತ್ತಮ ಚಿಂತನೆ ಸಂಶೋಧನೆಯನ್ನು ಪ್ರಭಾವಿಸಬಹುದು ಏಕೆಂದರೆ ಇದು ದೀರ್ಘಾವಧಿಯ ಪ್ರತೀದಿನದ ಪರಸ್ಪರ ಕ್ರಿಯೆಯಾಗಿದೆ ಟ್ಯಾಂಗಿರಾಲಾ ನೀವು ಬಹುಶಃ ಈಗ ಊಹಿಸಿದಂತೆಯೇ ಇದು ಬಹಳ ಮುಖ್ಯವಾದದ್ದು ಎಂದು ನಾನು ಭಾವಿಸುತ್ತೇನೆ ಸಲಹೆಗಾರ ಅಥವಾ ಪ್ರದೇಶವನ್ನು ಆಯ್ಕೆ ಮಾಡಲು ನಾವು ನೀಡಬಹುದಾದ ನಿರ್ಣಾಯಕ ಸೂತ್ರವು ಇಲ್ಲ ಅಭಿಜಿತ್ ಹೇಳಿದಂತೆ ಸಲಹೆಗಾರರನ್ನು ಆಯ್ಕೆಮಾಡುವಾಗ ಮಾನಸಿಕ ಹೊಂದಾಣಿಕೆ ಸಹ ಬೇಕಾಗುತ್ತದೆ ಎಂದು ನಾನು ಚಿಂತಿಸುತ್ತೇನೆ ಯೋಚಿಸುವ ಶೈಲಿ ಹೋಲುತ್ತದೆ ಎನ್ನುವುದಕ್ಕಿಂತ ನಾನು ಭಾವಿಸುತ್ತೇನೆ ಕೆಲವು ವಿದ್ಯಾರ್ಥಿಗಳು ನಿಜವಾಗಿಯೂ ಸೈದ್ಧಾಂತಿಕ ಕೆಲಸವನ್ನು ಮಾಡುವ ಕಡೆಗೆ ಒಲವನ್ನು ತೋರುತ್ತಾರೆ ಪ್ರಾಯೋಗಿಕ ಕೆಲಸಕ್ಕಾಗಿ ಕೆಲವು ವಿದ್ಯಾರ್ಥಿಗಳು ಪರಿಣತಿ ತೋರುತ್ತಾರೆ ಹಾಗಾಗಿ ನಾವು ಮೊದಲೇ ಹೇಳಿದ ಅದೇ ಹಂತಕ್ಕೆ ಮತ್ತೆ ಹೋಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಸ್ವಲ್ಪಮಟ್ಟಿಗೆ ನೀವು ಆಂತರಿಕವಾಗಿ ಆಲೋಚಿಸಬೇಕಾಗಿದೆ ಮತ್ತು ನಂತರ ನೀವು ಏನು ಬಯಸುತ್ತೀರಿ ಎಂಬುದನ್ನು ನೀವು ಲೆಕ್ಕಾಚಾರ ಮಾಡಿರಿ ಸೈದ್ಧಾಂತಿಕ ಕೆಲಸ ಅಥವಾ ಪ್ರಾಯೋಗಿಕ ಕೆಲಸ ಅಥವಾ ಮಿಶ್ರಿತ ಕೆಲಸ ಮತ್ತು ಇದೀಗ ನೀವು ನಿಜವಾಗಿಯೂ ಹರಿತವಾಗಿ ಎದ್ದುಕಾಣುವ ವಿಷಯವನ್ನು ಮಾಡಲು ಬಯಸುವಿರಿ ಹಾಗಾಗಿ ಈಗ ನಿಜವಾಗಿಯೂ ಮಾಹಿತಿಯ ಕೊರತೆಯಿಲ್ಲ ಇಂದು ನೀವು ಜಾಲತಾಣ ಹೋಗಬಹುದಾಗಿದೆ ವ್ಯಕ್ತಿಚಿತ್ರ ಗಳನ್ನು ಕಂಡುಹಿಡಿಯಿರಿ ಪ್ರಕಟಣೆ ದಾಖಲೆಯನ್ನು ಪರಿಶೀಲಿಸಿ ಬಹುಶಃ ಕೆಲವು ಪ್ರಕಾಶನಗಳನ್ನು ಓದಬಹುದು ಮತ್ತು ಇತ್ಯಾದಿ ನೆನಪಿನಲ್ಲಿಟ್ಟುಕೊಳ್ಳಿ ಕೆಲಸವು ನಿಜವಾಗಿಯೂ ನಿಮ್ಮನ್ನು ಪ್ರಚೋದಿಸುತ್ತದೆಯೆ ಎಂದು ಕಂಡುಹಿಡಿಯಲು ಮತ್ತು ಇವುಗಳಲ್ಲಿ ಯಾವುದಕ್ಕೂ ಸರಿಯಾದ ಉತ್ತರವಿಲ್ಲ ಯಾವಾಗಲೂ ಆವಿಷ್ಕಾರ ಪ್ರಕ್ರಿಯೆ ಇದೆ ಇದರಲ್ಲಿ ವಿದ್ಯಾರ್ಥಿಗಳು ಸಲಹೆಗಾರರನ್ನು ಬದಲಾಯಿಸಿದ ಪ್ರಕರಣಗಳು ಇವೆ ಇದು ಒಂದು ಸಣ್ಣ ಪ್ರಮಾಣದಲ್ಲಿದೆ ಆದರೆ ಅದು ಸಂಭವಿಸಿದರೂ ಸಹ ಅದರ ಬಗ್ಗೆ ಖಿನ್ನತೆಗೆ ಒಳಗಾಗಬಾರದು ಆದ್ದರಿಂದ ನಿಮ್ಮ ಸಲಹೆಗಾರನೊಂದಿಗೆ ತುಂಬಾ ನೇರವಾಗಿ ಮತ್ತು ಪ್ರಾಮಾಣಿಕವಾಗಿರುವುದು ಪ್ರಮುಖವಾಗಿರುತ್ತದೆ ನಿಮ್ಮ ಆಸಕ್ತಿಗಳು ಯಾವುವು ಎಂಬುದನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮ ಸಂಭಾವ್ಯ ಸಲಹೆಗಾರನು ಏನು ಹೇಳುತ್ತಾರೆ ಎಂದು ಕೇಳಿರಿ ಮತ್ತು ಸಲಹೆಗಾರನ ಕುರಿತು ನಿಮ್ಮ ಸ್ವಂತ ಸ್ವಲ್ಪ ಪ್ರಮಾಣದ ಸಂಶೋಧನೆ ಮಾಡಿ ಮತ್ತು ಆಂಡ್ರ್ಯೂ ಕೂಡ ಆ ಪ್ರದೇಶದೊಂದಿಗೆ ಹೋಗುತ್ತದೆ ಮತ್ತು ನಿಮಗೆ ಆಸಕ್ತಿಯುಳ್ಳ ವಿಷಯಗಳಿವೆ ಎಂದು ಹೇಳಿದರು ಆದರೆ ಇದು ಕೇವಲ ಒಂದು ಪ್ರಾರಂಭವಾಗಿದ್ದು ಏನು ಪಡೆಯಬೇಕೆಂಬುದು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ಮತ್ತು ನೀವು ಇರುವ ಸ್ಥಳವನ್ನು ಕಂಡುಹಿಡಿಯಲು ವಿಶಾಲ ಕ್ಷೇತ್ರಕ್ಕೆ ನೀವು ನಿಜವಾಗಿಯೂ ಸ್ವಲ್ಪ ಹೆಚ್ಚು ತನಿಖೆ ಮಾಡಬೇಕು ಮತ್ತು ನಾವು ಹೇಳಿದ ಹಿಂದಿನ ಸಾದೃಶ್ಯದ ಮೂಲಕ ಮಾರ್ಗದರ್ಶಿ ಬಹಳ ಸೂಕ್ತವಾದ ಪದ ಎಂದು ನಾನು ಭಾವಿಸುತ್ತೇನೆ ಸಂಶೋಧನೆಯು ಅಪರಿಚಿತ ಪ್ರದೇಶಕ್ಕೆ ಹೋಗುವುದು ಅಥವಾ ಅಜ್ಞಾತ ನಗರವನ್ನು ಭೇಟಿ ಮಾಡುವುದು ಮತ್ತು ನೀವು ಸ್ಮಾರಕಗಳನ್ನು ಭೇಟಿ ಮಾಡುತ್ತಿದ್ದೀರಿ ಅದರ ಬಗ್ಗೆ ಇತಿಹಾಸವನ್ನು ನೀಡುವ ಮಾರ್ಗದರ್ಶಿಗಳನ್ನು ನೀವು ಹೊಂದಿದ್ದೀರಿ ಎಂದು ನೆನಪಿ ಟ್ಟುಕೊಳ್ಳಿ ಆದ್ದರಿಂದ ಇಲ್ಲಿ ಮಾರ್ಗದರ್ಶಕರು ನಿಮಗೆ ಹೇಳುವರು ನೀವು ನಿರ್ದಿಷ್ಟ ಪ್ರದೇಶವನ್ನು ಆರಿಸಿದಾಗ ಮತ್ತು ಸಂಭವನೀಯ ಸಲಹೆಗಾರರೊಂದಿಗೆ ನೀವು ಮಾತನಾಡುವಾಗ ಈ ಪ್ರದೇಶ ಸಂಶೋಧನೆ ನಡೆಸಲು ಯೋಗ್ಯವಾಗಿದೆಯೇ ಎಂದು ನೀವು ಕಂಡುಕೊಳ್ಳಬಹುದು ಈ ಪ್ರದೇಶವು ಎಷ್ಟು ಜನಭರಿತವಾಗಿದೆ ಈ ಬಸ್ಸಿಗೆ ನೀವು ಹೇಗೆ ಬರುತ್ತಿದ್ದೀರಿ ಯಾವುದೇ ಖಾಲಿ ಸ್ಥಾನಗಳಿವೆಯೇ ಅಥವಾ ನೀವು ದೀರ್ಘಕಾಲದವರೆಗೆ ನಿಲ್ಲಬೇಕೇ ಸರಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಬಹಳಷ್ಟು ವಿಚಾರಣೆ ಮತ್ತು ದೋಷವಿದೆ ಆದರೆ ನಿಮ್ಮ ಕರುಳಿನ ಭಾವನೆಯು ಇದು ಸರಿಯಾದ ಪ್ರದೇಶವಾಗಿದೆಯೇ ಮತ್ತು ಇವರು ಸರಿಯಾದ ಸಲಹೆಗಾರ ಎಂದು ನಿಮಗೆ ತಿಳಿಸುತ್ತದೆ ಇದು ಆವಿಷ್ಕಾರ ಪ್ರಕ್ರಿಯೆಯಾಗಿದೆ ಫಣಿಕುಮಾರ್ ನಮ್ಮ ದೇಶಕ್ಕೆ ಪೂರ್ವಸಿದ್ದತೆ ಪ್ರಾಮುಖ್ಯತೆಯನ್ನು ಸಹ ನಾನು ಒತ್ತು ಕೊಡಲು ಬಯಸುತ್ತೇನೆ ಸಾಮಾನ್ಯವಾಗಿ ನಾವು ಚಮಚದ ಆಹಾರಕ್ಕಾಗಿ ಹಾತೊರೆಯುವಂತೆ ಓದಿರುತ್ತೇವೆ ಎಂದು ತಿಳಿದಿದೆ ನಮ್ಮ ಶಾಲೆಗಳು ಶಾಲಾ ವ್ಯವಸ್ಥೆ ಮತ್ತು ಇತ್ಯಾದಿ ಆದ್ದರಿಂದ ನಾವು ಪಿಎಚ್ಡಿ ಮಾಡುವುದನ್ನು ನಿರ್ಧರಿಸುವ ಮೊದಲು ಮತ್ತು ನಂತರ ಯಾವ ವಿಷಯದ ಮೇಲೂ ಹಾಗೂ ಯಾರೊಂದಿಗೆ ಮಾಡುವುದು ಎಂಬುದರ ಬಗ್ಗೆ ಪೂರ್ವಸಿದ್ದತೆ ಬಹಳ ಮುಖ್ಯ ಅರುಣ್ ಕೆ ತಂಗಿರಾಲಾ ಆದ್ದರಿಂದ ಆ ಅಡಿಪಾಯ ಅತ್ಯಗತ್ಯ